ಇಂಜಿನಿಯರಿಂಗ್ ಗಣಿತ I ಕುರಿತು ಉಪನ್ಯಾಸಗಳಿಗೆ ಮರಳಿ ಸ್ವಾಗತ ಮತ್ತು ಇದು ಉಪನ್ಯಾಸ ಸಂಖ್ಯೆ 20 ಇಂದು ನಾವು ನಿರ್ಬಂಧಿತ ಮ್ಯಾಕ್ಸಿಮಾ ಮತ್ತು ಮಿನಿಮಾವನ್ನು ಚರ್ಚಿಸುತ್ತೇವೆ ನಿರ್ದಿಷ್ಟವಾಗಿ ನಾವು ಅಂತಹ ಸಮಸ್ಯೆಗಳನ್ನು ಪರಿಹರಿಸಲು ಬಳಸಲಾಗುವ ಲ್ಯಾಗ್ರೇಂಜ್ನ ಮಲ್ಟಿಪ್ಲೈಯರ್ Lagrange's multiplier ವಿಧಾನವನ್ನು ಕುರಿತು ಮಾತನಾಡುತ್ತೇವೆ ಅಲ್ಲಿ ನಾವು ಉತ್ಪನ್ನದೊಂದಿಗೆ ಕೆಲವು ನಿರ್ಬಂಧಗಳನ್ನು ಹೊಂದಿದ್ದೇವೆ ಲ್ಯಾಗ್ರೇಂಜ್ನ ಮಲ್ಟಿಪ್ಲೈಯರ್ Lagrange's multiplier ನ ವಿಧಾನ ಯಾವುದು ಈಗ ಇಲ್ಲಿ ಸಮಸ್ಯೆಯನ್ನು ಚರ್ಚಿಸೋಣ ನೀವು ಉತ್ಪನ್ನದ ಗರಿಷ್ಠ ಮತ್ತು ಕನಿಷ್ಠವನ್ನು ಕಂಡುಹಿಡಿಯಲು ಬಯಸಿದರೆ ನಾವು ಎಂದು ಹೇಳೋಣ ಅಲ್ಲಿ ನಾವು ಎಂದು ಕೆಲವು ಇತರ ನಿರ್ಬಂಧಗಳನ್ನು ಹೊಂದಿದ್ದೇವೆ ನಾವು ಕೆಲವು ಸಂಬಂಧಗಳನ್ನು ಹೊಂದಿದ್ದೇವೆ ನಲ್ಲಿ ಕೆಲವು ಷರತ್ತುಗಳನ್ನು ನೀಡಲಾಗಿದೆ ಮೂಲಭೂತವಾಗಿ ಇದು ಹಿಂದಿನ ಉಪನ್ಯಾಸದಲ್ಲಿ ನಾವು ಚರ್ಚಿಸಿದ ಸಮಸ್ಯೆಗೆ ಹೋಲುತ್ತದೆ ಅಲ್ಲಿ ನಾವು ಬೌಂಡರಿಗಳನ್ನು ಪರಿಗಣನೆಗೆ ತೆಗೆದುಕೊಂಡಿದ್ದೇವೆ ಆ ಬೌಂಡರಿಗಳು ವಾಸ್ತವವಾಗಿ ಅನ್ನು ತೃಪ್ತಿಪಡಿಸುವ ಉತ್ಪನ್ನದ ಮೇಲಿನ ಹೆಚ್ಚುವರಿ ನಿರ್ಬಂಧಗಳಾಗಿವೆ 0 ಗೆ ಸಮಾನವಾಗಿರುತ್ತದೆ ಅಥವಾ 0 ಗೆ ಸಮಾನವಾಗಿರುತ್ತದೆ ಅಥವಾ ಎಂಬುದು ಗೆ ಸಮನಾಗಿರುವ ರೇಖೆಯಿತ್ತು ನೀಡಲಾದ ಉತ್ಪನ್ನದ ಜೊತೆಗೆ ಹೆಚ್ಚುವರಿ ಷರತ್ತು ಇತ್ತು ಅಲ್ಲಿ ನಾವು ಮೌಲ್ಯವನ್ನು ಈ ಗೆ ಬದಲಿಸಿದ್ದೇವೆ ಮತ್ತು ನಂತರ ಉತ್ಪನ್ನವನ್ನು ಒಂದು ವೇರಿಯಬಲ್ ಸಮಸ್ಯೆಯ ಉತ್ಪನ್ನವಾಗಿ ಪರಿವರ್ತಿಸಲಾಗಿದೆ ಅದನ್ನು ನಾವು ಈ ಪ್ರತಿಯೊಂದು ಷರತ್ತುಗಳಗಳಿಗೆ ಚರ್ಚಿಸಿದ್ದೇವೆ ಇಂದು ನಾವು ಈ ಲ್ಯಾಗ್ರೇಂಜ್ನ ಮಲ್ಟಿಪ್ಲೈಯರ್ Lagrange's multiplier ವಿಧಾನವನ್ನು ಹೊಂದಿದ್ದೇವೆ ಇಲ್ಲಿ ನಾವು ಮೌಲ್ಯವನ್ನು ಬದಲಿಸಬೇಕಾಗಿಲ್ಲ ಮತ್ತು ನಂತರ ಒಂದು ವೇರಿಯೇಬಲ್ನ ಉತ್ಪನ್ನವನ್ನು ಪಡೆದುಕೊಳ್ಳಬೇಕು ಮತ್ತು ಎಕ್ಸ್ಟ್ರೀಮಗಾಗಿ ಮುಂದುವರಿಯುತ್ತೇವೆ ಈ ಸಂದರ್ಭದಲ್ಲಿ ಅದನ್ನು ಬದಲಿಸದೆಯೇ ನಾವು ಈ ಎಲ್ಲಾ ಕ್ರಿಟಿಕಲ್ ಪಾಯಿಂಟ್ ಗಳನ್ನು ಪಡೆಯಬಹುದುದಾದ ನಾವು ಕೆಲವು ನೇರ ವಿಧಾನವನ್ನು ಹೊಂದಿದ್ದೇವೆ ಅಲ್ಲಿ ಉತ್ಪನ್ನವು ಗರಿಷ್ಠ ಕನಿಷ್ಠವನ್ನು ತೆಗೆದುಕೊಳ್ಳಬಹುದು ಅಥವಾ ಅದು ಸ್ಯಾಡಲ್ ಪಾಯಿಂಟ್ ಆಗಿರಬಹುದು ಲ್ಯಾಗ್ರೇಂಜ್ನ ಮಲ್ಟಿಪ್ಲೈಯರ್ Lagrange's multiplier ವಿಧಾನ ಯಾವುದು ಎಂದು ನಾನು ವಿವರಿಸುತ್ತೇನೆ ಇಲ್ಲಿ ಈ ಚೈನ್ ನಿಯಮವನ್ನು ಬಳಸುವುದರಿಂದ u ಎಂಬುದು ಗೆ ಸಮಾನವಾಗಿರುತ್ತದೆ ನಾವು ನೇರವಾಗಿ ಅನ್ನು ಪಡೆಯಬಹುದು ಏಕೆಂದರೆ ಇಲ್ಲಿ ಉತ್ಪನ್ನವು ನ ಉತ್ಪನ್ನವಾಗಿದೆ ಇದರಿಂದ ನಾವು ಮತ್ತು ನಡುವಿನ ಸಂಬಂಧವನ್ನು ಹೊಂದಿದ್ದೇವೆ ಇಲ್ಲಿಂದ ಈ y ಅನ್ನು ತೆಗೆದುಹಾಕುವ ಮೂಲಕ ನಾವು ಮೂಲತಃ ನ ಈ ಉತ್ಪನ್ನವನ್ನು ಹೊಂದಿದ್ದೇವೆ ಈ ಇಲ್ಲಿ ಅರ್ಥಪೂರ್ಣವಾಗಿದೆ ಆದರೆ ಈ ಚೈನ್ ನಿಯಮದ ಕಲ್ಪನೆಯೊಂದಿಗೆ ನಾವು ಇಲ್ಲಿ ಆಂಶಿಕ ನಿಷ್ಪನ್ನಗಳ ಪರಿಭಾಷೆಯಲ್ಲಿ ಆ ನಿಷ್ಪನ್ನವನ್ನು ಪಡೆಯಬಹುದು ಗೆ ಸಂಬಂಧಿಸಿದಂತೆ ನ ಆಂಶಿಕ ನಿಷ್ಪನ್ನ ಮತ್ತು ನಂತರ ಇದು 1 ಆಗಿದೆ ಜೊತೆಗೆ ಗೆ ಸಂಬಂಧಿಸಿದಂತೆ ಆಂಶಿಕ ನಿಷ್ಪನ್ನ ಮತ್ತು ನಂತರ ಈ ಜೊತೆಗೆ ಮತ್ತು ಈ ಎಕ್ಸ್ಟ್ರೀಮದ ಪಾಯಿಂಟ್ ಅಲ್ಲಿ ಏಕೆಂದರೆ 0 ಆಗಿರಬೇಕು ಎಂದು ನಮಗೆ ತಿಳಿದಿದೆ ಇದು 1 ವೇರಿಯಬಲ್ ಸಮಸ್ಯೆಯಾಗಿದೆ ಅಲ್ಲಿ ನಾವು ಗೆ ಸಂಬಂಧಿಸಿದಂತೆ ನ ಈ ನಿಷ್ಪನ್ನವನ್ನು ಪಡೆಯಬೇಕು ಮತ್ತು ಅದು ಎಕ್ಸ್ಟ್ರೀಮದ ಪಾಯಿಂಟ್ ಅಲ್ಲಿ 0 ಆಗಿರಬೇಕು ಇಲ್ಲಿ ಈ ಪಾಯಿಂಟ್ ಅಲ್ಲಿ ಈ ನಿಷ್ಪನ್ನವು 0 ಆಗಿರಬೇಕು ಎಂದು ನಾವು ಪಡೆಯುತ್ತೇವೆ ಅಂದರೆ ಈ into ಎಂಬುದು 0 ಆಗಿರಬೇಕು ಮತ್ತು ಈ ಎಕ್ಸ್ಟ್ರೀಮದ ಪಾಯಿಂಟ್ ಅಲ್ಲಿ ನಾವು ಈ ಅನ್ನು ಹೊಂದಿದ್ದೇವೆ ಎಕ್ಸ್ಟ್ರೀಮದ ಪಾಯಿಂಟ್ ಅಲ್ಲಿ ತೃಪ್ತಿಪಡಿಸಬೇಕು ಇದು ನಾವು ಪಡೆಯುತ್ತಿರುವ ಒಂದು ಷರತ್ತು ಒಂದು ಸಮೀಕರಣವಾಗಿದೆ ಮತ್ತು ನಂತರ ಈ ಸಮೀಕರಣವು ಇದು ಆಗಿರುವ ಒಂದು ನಿರ್ಬಂಧವಾಗಿದೆ ಯಾವುದೇ ಬಿಂದುವು ಎಕ್ಸ್ಟ್ರೀಮದ ಪಾಯಿಂಟ್ ಆಗಿದ್ದರೂ ಈ ಷರತ್ತನ್ನು ತೃಪ್ತಿಪಡಿಸಬೇಕು ಏಕೆಂದರೆ ಮತ್ತು ಸಂಬಂಧವು ಈ ಸಂಬಂಧದೊಂದಿಗೆ ತೃಪ್ತರಾಗಿರಬೇಕು ಎಂದು ಸಮಸ್ಯೆಯಲ್ಲಿ ನೀಡಲಾಗಿದೆ ಆ ಸಂದರ್ಭದಲ್ಲಿ ನಾವು ಎಕ್ಸ್ಟ್ರೀಮದ ಪಾಯಿಂಟ್ ಅನ್ನು ಹೊಂದಿದ್ದೇವೆ ಈ ಸಮೀಕರಣ ಯಾವುದೇ ಪಾಯಿಂಟ್ ಅಲ್ಲಿ ತೃಪ್ತಿಪಡಿಸಬೇಕು ಸ್ವಾಭಾವಿಕವಾಗಿ ಎಕ್ಸ್ಟ್ರೀಮದ ಪಾಯಿಂಟ್ ಅಲ್ಲೂ ಸಹ ನಾವು x ಗೆ ಸಂಬಂಧಿಸಿದಂತೆ ನಿಷ್ಪನ್ನವನ್ನು ಪಡೆದರೆ ಮತ್ತು ನಾವು ಇದನ್ನು ಅವಕಲನ ಮಾಡಿದರೆ ನಾವು ಈ ಸಮೀಕರಣದಿಂದ ಈ ಸಮೀಕರಣವನ್ನು ಗೆದ್ದಿದ್ದೇವೆ ನಾವು ಗೆ ಸಂಬಂಧಿಸಿದಂತೆ ಆಂಶಿಕ ನಿಷ್ಪನ್ನವನ್ನು ಮತ್ತು ಚೈನ್ ರೂಲ್ ಜೊತೆಗೆ ಈ ಅನ್ನು ಪಡೆಯುತ್ತೇವೆ ಎಕ್ಸ್ಟ್ರೀಮದ ಪಾಯಿಂಟ್ ಅಲ್ಲಿ ತೃಪ್ತವಾಗಿರುವ ಮತ್ತೊಂದು ಸಮೀಕರಣವನ್ನು ಪಡೆದುಕೊಂಡಿದ್ದೇವೆ ಮತ್ತು ಈಗ ನಾವು ಈ ಎರಡು ಸಮೀಕರಣಗಳಿಂದ ಈ ಪದವನ್ನು ತೊಡೆದುಹಾಕಲು ಪ್ರಯತ್ನಿಸುತ್ತೇವೆ ಮತ್ತು ನಾವು ಆಂಶಿಕ ನಿಷ್ಪನ್ನಗಳ ಪರಿಭಾಷೆಯಲ್ಲಿ ಎಲ್ಲವನ್ನೂ ಹೊಂದಿದ್ದೇವೆ ಇಲ್ಲಿ ನಾವು ಈ ಎರಡನೇ ಸಮೀಕರಣವನ್ನು ಹೊಂದಿದ್ದೇವೆ ಈ ಸಮೀಕರಣದ ಎಡಭಾಗವನ್ನು ನಾವು ನಿಂದ ಗುಣಿಸಿದ್ದೇವೆ ಇಲ್ಲಿ ಕಲ್ಪನೆ ಎಂದರೆ ಈ ಮತ್ತು ಈ ರದ್ದುಗೊಳ್ಳುತ್ತದೆ ಮತ್ತು ನಾವು ಮೈನಸ್ ಚಿಹ್ನೆ ಯೊಂದಿಗೆ ಮತ್ತು ಈ ಅನ್ನು ಹೊಂದಿದ್ದೇವೆ ಮತ್ತು ಇಲ್ಲಿ ನಾವು ಮತ್ತು ಅನ್ನು ಹೊಂದಿದ್ದೇವೆ ಈ ಎರಡನ್ನು ರದ್ದುಗೊಳಿಸಲಾಗುತ್ತದೆ ಮತ್ತು ನಾವು ಈ ನಿಂದ ಮುಕ್ತವಾದ ಪದವನ್ನು ಹೊಂದಿದ್ದೇವೆ ಈ ಸಂದರ್ಭದಲ್ಲಿ ನಾವು ಇಲ್ಲಿ ಸೇರಿಸಿದಾಗ ಈ ಪದಗಳು ರದ್ದುಗೊಳ್ಳುತ್ತದೆ ಮತ್ತು ಇದು ಎಂದು ಊಹಿಸುವ ಮೂಲಕ ನಾವು ಇದನ್ನು ಸರಳವಾಗಿ ಪಡೆಯಬಹುದು ಇಲ್ಲಿ ನಾವು ಅನ್ನು ಪಡೆಯುತ್ತೇವೆ ಅದು ಎಕ್ಸ್ಟ್ರೀಮದ ಹಂತದಲ್ಲಿ ತೃಪ್ತಿಪಡಿಸಬೇಕಾದ ಸಮೀಕರಣ ನಮಗೆ ದೊರಕಿದೆ ಅದು ಒಂದು ಸಮೀಕರಣ ಇನ್ನೊಂದು ಸಮೀಕರಣ ಇಲ್ಲಿ ಕಾಣಿಸಿಕೊಂಡಿರುವುದರಿಂದ ನಾವು ಇಲ್ಲಿಂದ ಈ ಸಂಬಂಧವನ್ನು ಹೊಂದಿದ್ದೇವೆ ಎಂಬುದು ಈ ಗೆ ಸಮಾನವಾಗಿರುತ್ತದೆ ಇದು ಇಲ್ಲಿ ಸಂಬಂಧವಾಗಿದೆ ನಾವು ತೃಪ್ತಿಪಡಿಸಬೇಕಾದ ಇನ್ನೊಂದು ಸಂಬಂಧವನ್ನು ಹೊಂದಿದ್ದೇವೆ ಮತ್ತು ನಾವು ಈ ಸಮೀಕರಣವನ್ನು ಹೊಂದಿದ್ದೇವೆ ನಾವು ಈ ಮೂರು ಸಮೀಕರಣಗಳನ್ನು ಹೊಂದಿದ್ದೇವೆ ಅದನ್ನು ಅಲ್ಲಿ ಎಕ್ಸ್ಟ್ರೀಮದ ಪಾಯಿಂಟ್ ಅಲ್ಲಿ ತೃಪ್ತಿಪಡಿಸಬೇಕು ಈಗ ಮುಂದುವರಿಯೋಣ ಇವುಗಳು ಎಕ್ಸ್ಟ್ರೀಮದ ಪಾಯಿಂಟ್ ಅಲ್ಲಿ ತೃಪ್ತಿಪಡಿಸಬೇಕಾದ ಸಮೀಕರಣಗಳು ಮತ್ತು ನಾವು ಇಲ್ಲಿ 3 ನಿಯತಾಂಕಗಳನ್ನು ಹೊಂದಿದ್ದೇವೆ ಎಂದು ನಾವು ಚರ್ಚಿಸಿದ್ದೇವೆ ಆದ್ದರಿಂದ 1 ಹೋಗುತ್ತದೆ 3 ಅಪರಿಚಿಗಳು ಮೂಲತಃ ನಾವು ಹುಡುಕುತ್ತಿರುವ ಬಿಂದುಗಳಾಗಿರುತ್ತವೆ ಮತ್ತು ನಾವು ಅನ್ನು ಪರಿಚಯಿಸಿದ್ದೇವೆ ಒಂದು ಮತ್ತು ಇದೆ ಈ 3 ಸಮೀಕರಣಗಳನ್ನು ಪರಿಹರಿಸುವ ಮೂಲಕ ನಾವು ಪಡೆಯಬೇಕಾದ ಮೂರು ಪಾಯಿಂಟ್ ಗಳಿವೆ ಮತ್ತು ಆ ಪಾಯಿಂಟ್ ಗಳು ವಿಷಯದಲ್ಲಿ ಎಕ್ಸ್ಟ್ರೀಮದ ಪಾಯಿಂಟ್ ಗಳಾಗಿರುತ್ತವೆ ನಾವು ಈಗ ಚರ್ಚಿಸಿದ ಲ್ಯಾಗ್ರೇಂಜ್ನ ಮಲ್ಟಿಪ್ಲೈಯರ್ Lagrange's multiplier ವಿಧಾನ ಯಾವುದು ಈ ಸಮೀಕರಣಗಳನ್ನು ಹೇಗೆ ಹೊಂದಿಸುವುದು ಎಂಬುದನ್ನು ಸುಲಭವಾಗಿ ನೆನಪಿಟ್ಟುಕೊಳ್ಳಲು ಒಂದು ಮಾರ್ಗವಿದೆ ನಾವು ಈಗ ನೋಡಿರುವ ಒಂದು ಮಾರ್ಗವು ಸ್ವಲ್ಪ ಉದ್ದವಾಗಿದೆ ಸ್ವಲ್ಪ ವ್ಯುತ್ಪತ್ತಿಯಾಗಿದೆ ಆದರೆ ಈಗ ನಾವು ಇಲ್ಲಿ ಹೆಚ್ಚು ನಿಖರವಾದ ರೂಪದಲ್ಲಿ ಬರೆಯುತ್ತೇವೆ ಅದು ನೆನಪಿಟ್ಟುಕೊಳ್ಳಲು ತುಂಬಾ ಸುಲಭ ಮತ್ತು ಈ ಸಮೀಕರಣಗಳನ್ನು ನೇರವಾಗಿ ಹೇಗೆ ಪಡೆಯುವುದು ಎಂದು ನಮ್ಮಲ್ಲಿ ಒಂದು ಸಮಸ್ಯೆ ಇದೆ ನಾವು ಗೆ ಸಮಾನವಾಗಿರುವ ಅನ್ನು ಈ ಸಂಬಂಧವನ್ನು ತೃಪ್ತಿಪಡಿಸುತ್ತದೆ ಎಂಬ ಷರತ್ತಿನ ಅಡಿಯಲ್ಲಿ ಕನಿಷ್ಠ ಅಥವಾ ಗರಿಷ್ಠಗೊಳಿಸಲು ಬಯಸುತ್ತೇವೆ ಮತ್ತು ನಾವು ಕೇವಲ ಆಕ್ಸಿಲಿಯೇರಿ ಉತ್ಪನ್ನದಲ್ಲಿ ವ್ಯಾಖ್ಯಾನಿಸುತ್ತೇವೆ ನಾವು ಎಂದು ವ್ಯಾಖ್ಯಾನಿಸುತ್ತೇವೆ ನಾವು ಕನಿಷ್ಠ ಅಥವಾ ಗರಿಷ್ಠಗೊಳಿಸಲು ಬಯಸುವ ಉತ್ಪನ್ನ ಮತ್ತು ಜೊತೆಗೆ ಈ lambda ಮತ್ತು ಈ ನಿರ್ಬಂಧ ಅನ್ನು ತೆಗೆದುಕೊಳ್ಳುತ್ತೇವೆ ನಾವು ಅಂತಹ ಆಕ್ಸಿಲಿಯೇರಿ ಉತ್ಪನ್ನವನ್ನು ವ್ಯಾಖ್ಯಾನಿಸಬೇಕಾಗಿದೆ ವಾಸ್ತವವಾಗಿ ನಾವು phi 1 phi 2 ಮತ್ತು ಮುಂತಾದ ಅನೇಕ ನಿರ್ಬಂಧಗಳನ್ನು ಹೊಂದಿರುವಾಗ ಈ ಕಲ್ಪನೆಯನ್ನು ವಿಸ್ತರಿಸಬಹುದು ಮತ್ತೊಮ್ಮೆ ನಾವು ಅನ್ನು ಪರಿಚಯಿಸಬೇಕಾಗಿದೆ ನಾವು ಹೆಚ್ಚು lambdas ಗಳನ್ನು ಪರಿಚಯಿಸಬೇಕಾಗಿದೆ ನಾವು ಕೇವಲ ಒಂದು ನಿರ್ಬಂಧದ ಅಡಿಯಲ್ಲಿ ಚರ್ಚಿಸುತ್ತಿದ್ದೇವೆ ಇದು ನಾವು ವ್ಯಾಖ್ಯಾನಿಸುವ ಆಕ್ಸಿಲಿಯೇರಿ ಉತ್ಪನ್ನವಾಗಿದೆ ಮತ್ತು ನಂತರ ಈ ನ ಎಕ್ಸ್ಟ್ರೀಮಕ್ಕೆ ಅಗತ್ಯವಾದ ಷರತ್ತುಗಳನ್ನು ನಾವು ಕಂಡುಕೊಳ್ಳುತ್ತೇವೆ ಅಂದರೆ ಈ ನ ನಿಷ್ಪನ್ನ ಇಲ್ಲಿ ಈ ನ ಕ್ರಿಟಿಕಲ್ ಪಾಯಿಂಟ್ ಗಳನ್ನು ಹುಡುಕಲು ಇದನ್ನು ಮಾಡುವ ಮೂಲಕ ನಾವು ನಿಖರವಾಗಿ ಎಕ್ಸ್ಟ್ರೀಮದ ಪಾಯಿಂಟ್ ಅಲ್ಲಿ ದೊರೆತ ಸಮೀಕರಣಗಳನ್ನು ಪಡೆಯುತ್ತೇವೆ ಈ ಸಮೀಕರಣಗಳನ್ನು ಪೂರೈಸಬೇಕಾಗಿದೆ ನಾವು ಅವಕಲನ ಮಾಡಿದಾಗ ನಾವು ಗೆ ಸಂಬಂಧಿಸಿದಂತೆ ನಿಷ್ಪನ್ನವನ್ನು ಪಡೆದಾಗ ಇಲ್ಲಿ ನಾವು ಅನ್ನು ಪಡೆಯುತ್ತೇವೆ ಅಂದರೆ ಈ ಎಂಬುದು ಅಲ್ಲಿ ಮೊದಲ ಸಮೀಕರಣವಾಗಿದ್ದ ಆಗಿದೆ ಇಲ್ಲಿ ಮತ್ತೊಮ್ಮೆ ಇದು ಅಲ್ಲಿ ಪಟ್ಟಿ ಮಾಡಲಾದ ಎರಡನೇ ಸಮೀಕರಣವಾಗಿದೆ ಮತ್ತು ಮೂರನೆಯದು ಮತ್ತು ಅದು ಕೇವಲ ಆಗಿರುತ್ತದೆ ನಾವು ಈ ಮೂರು ಸಮೀಕರಣಗಳನ್ನು ಹೊಂದಿದ್ದೇವೆ ಇದನ್ನು ಈ ಆಕ್ಸಿಲಿಯೇರಿ ಉತ್ಪನ್ನವನ್ನು ಅನ್ನು ವ್ಯಾಖ್ಯಾನಿಸುವ ಮೂಲಕ ಪಡೆಯಬಹುದು ನಾವು ಇಲ್ಲಿ ಈ ಅನ್ನು ಬದಲಿಸುತ್ತೇವೆ ಒಂದು ಅನ್ನು ಇಲ್ಲಿ ಪರಿಚಯಿಸಬೇಕು ಮತ್ತು ಇಲ್ಲಿ ಕೇವಲ ಒಂದು ನಿರ್ಬಂಧವಿದೆ ಆದ್ದರಿಂದ ಆದರೆ ನಾವು ಈ ಕಲ್ಪನೆಯನ್ನು ಹಲವು ನಿರ್ಬಂಧಗಳಿಗೆ ವಿಸ್ತರಿಸಬಹುದು ನಾವು ಉದಾಹರಣೆಗೆ ಎರಡು ನಿರ್ಬಂಧ ಇದು ಗೆ ಸಮಾನ ಇದು 0 ಗೆ ಸಮಾನ ಎಂದು ಹೊಂದಿದ್ದೇವೆ ಮತ್ತು ನಂತರ ನಾವು ಅಲ್ಲಿ ಎಂಬ ಹೆಚ್ಚಿನ lambdas ಗಳನ್ನು ಪರಿಚಯಿಸುತ್ತೇವೆ ಮತ್ತೊಮ್ಮೆ ನಾವು ಈ ಅಗತ್ಯ ಷರತ್ತುಗಳನ್ನು ಚರ್ಚಿಸಬೇಕಾಗಿದೆ ಅಲ್ಲಿ ಎರಡು ಇರುತ್ತದೆ ಆದ್ದರಿಂದ ಎರಡು ಇಲ್ಲಿ ಗೆ ಸಂಬಂಧಿಸಿದಂತೆ ಅಥವಾ ಗೆ ಸಂಬಂಧಿಸಿದಂತೆ ಇನ್ನೊಂದು ಸಮೀಕರಣ ಬರುತ್ತದೆ ಮತ್ತೊಂದು ನಿರ್ಬಂಧ ಇಲ್ಲಿ ಮತ್ತು ನಂತರ ಕೆಲವು ಪದಗಳು ಅಲ್ಲಿ ಕಾಣಿಸಿಕೊಳ್ಳುತ್ತವೆ ಇದಕ್ಕಾಗಿ ಈ ಒಂದು ನಿರ್ಬಂಧವನ್ನು ಚರ್ಚಿಸೋಣ ಮತ್ತು ಇಲ್ಲಿ ಹೇಳುವುದಾದರೆ ಲ್ಯಾಗ್ರೇಂಜ್ನ ಮಲ್ಟಿಪ್ಲೈಯರ್ Lagrange's multiplier ನ ಈ ವಿಧಾನವನ್ನು ಬಳಸುವುದು ನಾವು ಸ್ಥಾಯಿ ಪಾಯಿಂಟ್ ಅನ್ನು ಪಡೆಯುತ್ತೇವೆ ಅಥವಾ ನಾವು ಎಕ್ಸ್ಟ್ರೀಮದ ಅಭ್ಯರ್ಥಿಗಳು ಎಂದು ಕರೆಯುತ್ತೇವೆ ಇದು ಎಕ್ಸ್ಟ್ರೀಮದ ಅಭ್ಯರ್ಥಿಗಳು ಇದು ಸ್ಥಳೀಯ ಕನಿಷ್ಠ ಸ್ಥಳೀಯ ಗರಿಷ್ಠ ಬಿಂದುವಾಗಿದೆಯೇ ಎಂಬುದನ್ನು ನಾವು ಈ ಬಿಂದುವಿನ ನಡವಳಿಕೆಯನ್ನು ಲೆಕ್ಕಾಚಾರ ಮಾಡುವುದಿಲ್ಲ ಅನೇಕ ಸಮಸ್ಯೆಗಳಲ್ಲಿ ಪ್ರಾಯೋಗಿಕವಾಗಿ ಸ್ಥಾಯಿ ಬಿಂದುವಿನ ಸ್ವರೂಪವನ್ನು ನಾವು ನಿರ್ಧರಿಸುವುದಿಲ್ಲ ನಾವು ಸಾಮಾನ್ಯವಾಗಿ ಗರಿಷ್ಠ ಮತ್ತು ಕನಿಷ್ಠವನ್ನು ಕಂಡುಹಿಡಿಯಲು ಆಸಕ್ತಿ ಹೊಂದಿದ್ದೇವೆ ನೀಡಿರುವ ನಿರ್ಬಂಧದ ಅಡಿಯಲ್ಲಿ ಉತ್ಪನ್ನದ ಗ್ಲೋಬಲ್ ಗರಿಷ್ಠ ಮತ್ತು ಕನಿಷ್ಠ ಮೌಲ್ಯ ಇಂದು ಈ ಉಪನ್ಯಾಸದಲ್ಲಿ ಈ ಲ್ಯಾಗ್ರೇಂಜ್ನ ಮಲ್ಟಿಪ್ಲೈಯರ್ Lagrange's multiplier ನಿಂದ ನಾವು ಮೂಲಭೂತವಾಗಿ ಎಲ್ಲಾ ಅಭ್ಯರ್ಥಿಗಳನ್ನು ಕಂಡುಕೊಳ್ಳುತ್ತೇವೆ ಇದನ್ನು ಗರಿಷ್ಠ ಅಥವಾ ಕನಿಷ್ಠ ನಡೆಯಬಹುದಾದ ಸಮಸ್ಯೆಯ ಕ್ರಿಟಿಕಲ್ ಪಾಯಿಂಟ್ ಗಳೆಂದು ಕರೆಯಲಾಗುತ್ತದೆ ಆದ್ದರಿಂದ ನಾವು ಈ ಎಲ್ಲಾ ಕ್ರಿಟಿಕಲ್ ಪಾಯಿಂಟ್ ಗಳನ್ನು ಕಂಡುಕೊಳ್ಳುತ್ತೇವೆ ಮತ್ತು ಈ ಎಲ್ಲಾ ಪಾಯಿಂಟ್ ಗಳಲ್ಲಿ ಉತ್ಪನ್ನದ ಮೌಲ್ಯಗಳನ್ನು ಕಂಡುಹಿಡಿಯುತ್ತೇವೆ ತದನಂತರ ಯಾವುದು ಗರಿಷ್ಠ ಗ್ಲೋಬಲ್ ಗರಿಷ್ಠ ಅಥವಾ ಯಾವುದು ಗ್ಲೋಬಲ್ ಕನಿಷ್ಠ ಬಿಂದು ಎಂದು ನಾವು ಗುರುತಿಸಬಹುದು ಸಾಮಾನ್ಯವಾಗಿ ಕ್ರಿಟಿಕಲ್ ಪಾಯಿಂಟ್ ಗಳಿಗೆ ಕೆಲವು ಅಭ್ಯರ್ಥಿಗಳು ಇರುತ್ತವೆ ನಾವು ಎಲ್ಲದರಲ್ಲೂ f ಅನ್ನು ಮೌಲ್ಯಮಾಪನ ಮಾಡಬಹುದು ಮತ್ತು ದೊಡ್ಡ ಮತ್ತು ಚಿಕ್ಕ ಮೌಲ್ಯಗಳನ್ನು ಆಯ್ಕೆ ಮಾಡಬಹುದು ಮತ್ತು ನಾವು ಸಂಪೂರ್ಣ ಗರಿಷ್ಠ ಮತ್ತು ಕನಿಷ್ಠವನ್ನು ಮಾತ್ರ ಕಂಡುಹಿಡಿಯಲು ಬಯಸಿದರೆ ಹೆಚ್ಚಿನ ಪರೀಕ್ಷೆಯ ಅಗತ್ಯವಿಲ್ಲ ನಮ್ಮ ಗುರಿ ಈಗ ಸಂಪೂರ್ಣ ಗರಿಷ್ಠ ಮತ್ತು ಕನಿಷ್ಠವನ್ನು ಮಾತ್ರ ಕಂಡುಹಿಡಿಯುವುದು ಆದ್ದರಿಂದ ಈ ಬಿಂದುವು ಸ್ಥಳೀಯ ಗರಿಷ್ಠ ಕನಿಷ್ಠ ಬಿಂದು ಅಥವಾ ಸ್ಯಾಡಲ್ ಪಾಯಿಂಟ್ ಆಗಿದೆಯೇ ಎಂದು ಲೆಕ್ಕಾಚಾರ ಮಾಡಲು ನಮಗೆ ಯಾವುದೇ ಪರೀಕ್ಷೆಯ ಅಗತ್ಯವಿಲ್ಲ ಆದರೆ ನಾವು ನೀಡಿದ ನಿರ್ಬಂಧದ ಅಡಿಯಲ್ಲಿ ಸಮಸ್ಯೆಯ ಗ್ಲೋಬಲ್ ಗರಿಷ್ಠ ಕನಿಷ್ಠವನ್ನು ಮಾತ್ರ ನೋಡುತ್ತೇವೆ ನಾವು ಇಲ್ಲಿ ಉದಾಹರಣೆಗೆ ಹೋಗೋಣ ನಾವು ಈ ಪ್ರದೇಶದಲ್ಲಿ ಈ ಉತ್ಪನ್ನದ ಗರಿಷ್ಠ ಕನಿಷ್ಠವನ್ನು ಹೊಂದಿದ್ದೇವೆ ಇದು ನೀಡಲಾದ ನಿರ್ಬಂಧವಾಗಿದೆ ಅಂದರೆ ನಾವು x y ಕೇವಲ ಅನ್ನು ಪೂರೈಸುತ್ತದೆ ಎನ್ನುವ ನಿರ್ಬಂಧದ ಅಡಿಯಲ್ಲಿ ಉತ್ಪನ್ನದ ಗರಿಷ್ಠ ಕನಿಷ್ಠವನ್ನು ಕಂಡುಹಿಡಿಯಲು ಬಯಸುತ್ತೇವೆ ನಾವು ಇಲ್ಲಿ ಈ ವೃತ್ತವನ್ನು ಒಳಗೊಂಡಂತೆ ಬೌಂಡರಿಗಳನ್ನು ಒಳಗೊಂಡಂತೆ ಈ ಡಿಸ್ಕ್ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಗಳನ್ನು ಇಲ್ಲಿ ಈ ಡೊಮೇನ್ನಲ್ಲಿ ಮಾತ್ರ ನಿರ್ಬಂಧಿಸಲಾಗಿದೆ ಆದ್ದರಿಂದ ಮೇಲೆ ನಿರ್ಬಂಧವಿದೆ ಇದು ನಿರ್ಬಂಧದ ಸಮಸ್ಯೆಯಾಗಿದೆ ಮತ್ತು ಈಗ ನಾವು ಎರಡು ರೀತಿಯಲ್ಲಿ ವ್ಯವಹರಿಸುತ್ತೇವೆ ಈ ಎಲ್ಲಾ ಸಮಸ್ಯೆಗಳಲ್ಲಿ ನಮಗೆ ಅಂತಹ ಕಾರಣವನ್ನು ನೀಡಿದಾಗ ಇಲ್ಲಿ ಬೌಂಡರಿ ಆಗಿದೆ ನಾವು ಎರಡು ಸಮಸ್ಯೆಗಳಾಗಿ ಒಡೆಯುತ್ತೇವೆ ಇಲ್ಲಿ ಸಮಸ್ಯೆಯ ಡೊಮೇನ್ ಒಳಗಡೆ ನಾವು ಗರಿಷ್ಠ ಅಥವಾ ಕ್ರಿಟಿಕಲ್ ಪಾಯಿಂಟ್ ಗಳನ್ನು ಕಂಡುಕೊಳ್ಳುತ್ತೇವೆ ತದನಂತರ ಬೌಂಡರಿಗಳಲ್ಲಿ ಅಂದರೆ ನಿಖರವಾಗಿ 1 ಗೆ ಸಮಾನವಾಗಿರುವ ನಿರ್ಬಂಧದೊಂದಿಗೆ ಮತ್ತು ನಾವು ಲ್ಯಾಗ್ರೇಂಜ್ನ ಮಲ್ಟಿಪ್ಲೈಯರ್ Lagrange's multiplier ಅನ್ನು ಬಳಸಿಕೊಂಡು ಅದನ್ನು ಪಡೆಯಬಹುದು ಎಂದು ಚರ್ಚಿಸಿದ ಸಮಸ್ಯೆಯಾಗಿರುತ್ತದೆ ನಾವು ಡೊಮೇನ್ ನ ಒಳಗಡೆ ಮಾತನಾಡುವಾಗ ಅಂದರೆ ನಮ್ಮ ಡೊಮೇನ್ ಇಲ್ಲಿ ತೆರೆದಿರುತ್ತದೆ ಮತ್ತು ಹಿಂದಿನ ಉಪನ್ಯಾಸದಲ್ಲಿ ಈಗಾಗಲೇ ಚರ್ಚಿಸಲಾದ ಕಲ್ಪನೆಯನ್ನು ನಾವು ಅನ್ವಯಿಸುತ್ತೇವೆ ಅಂದರೆ ನಾವು ನೇರವಾಗಿ ಕ್ರಿಟಿಕಲ್ ಪಾಯಿಂಟ್ ಅನ್ನು ಕಂಡುಕೊಳ್ಳುತ್ತೇವೆ ಮತ್ತು ಈ ಪ್ರದೇಶದಲ್ಲಿ ಕೆಲವು ಕ್ರಿಟಿಕಲ್ ಪಾಯಿಂಟ್ ಗಳು ಬೀಳುತ್ತವೆಯೇ ಎಂದು ನಾವು ನೋಡುತ್ತೇವೆ ನಾವು ಅವುಗಳನ್ನು ಆ ಪಾಯಿಂಟ್ ಗಳಲ್ಲಿ ನ ಹೆಚ್ಚಿನ ಮೌಲ್ಯಮಾಪನಕ್ಕಾಗಿ ತೆಗೆದುಕೊಳ್ಳುತ್ತೇವೆ ಕ್ರಿಟಿಕಲ್ ಪಾಯಿಂಟ್ ಗಳು ಡೊಮೇನ್ನಲ್ಲಿ ಬರದಿದ್ದರೆ ಮತ್ತು ಅವು ಡೊಮೇನ್ನಿಂದ ಹೊರಗಿದ್ದರೆ ನಾವು ಅವುಗಳನ್ನು ಬಿಡಬಹುದು ಏಕೆಂದರೆ ಅವು ನಮ್ಮ ಆಸಕ್ತಿಯಲ್ಲ ಈ ಸಮಸ್ಯೆಯನ್ನು ಎರಡು ಭಾಗಗಳಾಗಿ ತೆಗೆದುಕೊಳ್ಳಲಾಗಿದೆ ಒಂದು ಕ್ರಿಟಿಕಲ್ ಪಾಯಿಂಟ್ ಗಳನ್ನು ಅಥವಾ ಡೊಮೇನ್ನೊಳಗೆ ಸ್ಥಳೀಯ ಎಕ್ಸ್ಟ್ರೀಮ ಮಿನಿಮಾ ಅಭ್ಯರ್ಥಿಗಳನ್ನು ಕಂಡುಹಿಡಿಯುವುದು ಆದ್ದರಿಂದ ಮತ್ತು ಒಂದು ಸಮಸ್ಯೆಯೆಂದರೆ ಬೌಂಡರಿಯಲ್ಲಿ ಈ ಗರಿಷ್ಠ ಮಿನಿಮಾದ ಅಭ್ಯರ್ಥಿಗಳನ್ನು ಕಂಡುಹಿಡಿಯುವುದು ನಾವು ಮೊದಲು ಡೊಮೇನ್ ಒಳಗೆ ಹೋಗೋಣ ಆಂತರಿಕಕ್ಕೆ ಅಂದರೆ ಇಲ್ಲಿ ಹಿಂದಿನ ಉಪನ್ಯಾಸದಲ್ಲಿ ಈಗಾಗಲೇ ಚರ್ಚಿಸಿದ್ದಕ್ಕಿಂತ ಬೇರೆ ಯಾವುದೇ ವಿಚಾರವನ್ನು ನಾವು ಬಳಸಬೇಕಾಗಿಲ್ಲ ನಾವು ಅನ್ನು ಹೊಂದಿದ್ದೇವೆ ನಾವು ಇಲ್ಲಿ ಅನ್ನು ಪಡೆಯುತ್ತೇವೆ ಅದು ನಮಗೆ the ನೀಡುತ್ತದೆ ಆದ್ದರಿಂದ ನಾವು ಅನ್ನು ಹೊಂದಿದ್ದೇವೆ ಇದರರ್ಥ y 0 ಗೆ ಸಮಾನವಾಗಿರುತ್ತದೆ ಈ ಗಾಗಿ ನಾವು ಕಂಡುಕೊಳ್ಳುತ್ತಿರುವ ಏಕೈಕ ಕ್ರಿಟಿಕಲ್ ಪಾಯಿಂಟ್ ಅಂದರೆ 1 ಮತ್ತು 0 ಆದರೆ ಈ 1 ಮತ್ತು 0 ಪಾಯಿಂಟ್ ನಮ್ಮ ಒಳಭಾಗದಲ್ಲಿ ಬರುವುದಿಲ್ಲ ಇಲ್ಲಿ ವಾಸ್ತವವಾಗಿ ಇದು ಬೌಂಡರಿಯಲ್ಲಿರುವ ಬಿಂದುವಾಗಿದೆ ಆದರೆ ಮುಂದಿನ ಸ್ಲೈಡ್ನಲ್ಲಿ ನಾವು ಬೌಂಡರಿಯನ್ನು ಪರಿಗಣಿಸಿದಾಗ ಸ್ವಯಂಚಾಲಿತವಾಗಿ ಅದರ ಕಾಳಜಿ ವಹಿಸಲಾಗುತ್ತದೆ ಇಲ್ಲಿ ಈ ಆಂತರಿಕ ಭಾಗದಲ್ಲಿ ಯಾವುದೇ ಕ್ರಿಟಿಕಲ್ ಪಾಯಿಂಟ್ ಇಲ್ಲ ಇದು ಆಂತರಿಕದ ಹೊರಗಿದೆ ಅಥವಾ ಈ ಸಂದರ್ಭದಲ್ಲಿ ಅದು ನಿಖರವಾಗಿ ಬೌಂಡರಿಯ ಮೇಲೆ ಇದೆ ಈ ಪಾಯಿಂಟ್ ಸಂಪೂರ್ಣವಾಗಿ ನಾವು ಪರಿಗಣಿಸುತ್ತಿರುವ ಡೊಮೇನ್ನ ಹೊರಗಿರಬಹುದು ಯಾವುದೇ ಸಂದರ್ಭದಲ್ಲಿ ನೀವು ಈ ಉಪ ಸಮಸ್ಯೆಯಲ್ಲಿ ಈಗ ಈ ಪಾಯಿಂಟ್ ಅನ್ನು ಪರಿಗಣಿಸುವುದಿಲ್ಲ ನಾವು ಡೊಮೇನ್ನ ಒಳಭಾಗದಲ್ಲಿ ಈ ಎಕ್ಸ್ಟ್ರೀಮವನ್ನು ಹುಡುಕುತ್ತಿದ್ದೇವೆ ಇದು ಖಂಡಿತ ಅಲ್ಲಿಯೂ ಬೌಂಡರಿಯಲ್ಲಿ ಬೀಳುವ ಪಾಯಿಂಟ್ ಆಗಿದೆ ಆದರೆ ಇದು ಸ್ವಯಂಚಾಲಿತವಾಗಿ ಸಮಸ್ಯೆಯಲ್ಲಿ ಬರುತ್ತದೆ ಮತ್ತು ನಾವು ಬೌಂಡರಿಗಳಲ್ಲಿ ಕ್ರಿಟಿಕಲ್ ಪಾಯಿಂಟ್ ಗಳನ್ನು ಕಂಡುಕೊಳ್ಳುವಾಗ ಇದನ್ನು ಚರ್ಚಿಸುತ್ತೇವೆ ಮುಂದಿನ ಸಮಸ್ಯೆಯೆಂದರೆ ನಾವು ಈಗ ನ ಬೌಂಡರಿಯಲ್ಲಿ ಸ್ಥಳೀಯ ಎಕ್ಸ್ಟ್ರೀಮವನ್ನು ಹುಡುಕುತ್ತೇವೆ ಈ ಷರತ್ತಿಗೆ ಒಳಪಟ್ಟಿರುವ ಮ್ಯಾಕ್ಸಿಮಾ ಮಿನಿಮಾವನ್ನು ಕಂಡುಹಿಡಿಯುವುದು ಸಮಸ್ಯೆಯಾಗಿದೆ ಮತ್ತು ಅದು ಲ್ಯಾಗ್ರೇಂಜ್ನ ಮಲ್ಟಿಪ್ಲೈಯರ್ Lagrange's multiplier ಅನ್ನು ಬಳಸಿಕೊಂಡು ನಾವು ಪರಿಹರಿಸುವ ಸಮಸ್ಯೆಯಾಗಿದೆ ಏಕೆಂದರೆ ಇಲ್ಲಿ ನಾವು ನಿಖರವಾಗಿ ಈ ನಿರ್ಬಂಧವನ್ನು ಹೊಂದಿದ್ದೇವೆ ಮತ್ತು ಅದಕ್ಕಾಗಿ ನಾವು ಆಕ್ಸಿಲಿಯೇರಿ ಉತ್ಪನ್ನವನ್ನು ವ್ಯಾಖ್ಯಾನಿಸಬೇಕಾಗಿದೆ ಇದು ಸ್ವತಃ ಈ ಉತ್ಪನ್ನ ಆಗಿದೆ ನೀವು ಕ್ರಿಟಿಕಲ್ ಪಾಯಿಂಟ್ ಅನ್ನು ನೀವು ಕಂಡುಕೊಳ್ಳುವಿರಿ ಇದು ಆಗಿರುತ್ತದೆ ನಂತರ ನಾವು ಸರಳಗೊಳಿಸಬಹುದು ಆದ್ದರಿಂದ ಮತ್ತು 1 ಗೆ ಸಮಾನವಾಗಿರುತ್ತದೆ ಇಲ್ಲಿ ಮತ್ತೊಮ್ಮೆ ನೋಡಲು ನಾವು x ಗೆ ಸಂಬಂಧಿಸಿದಂತೆ ಏನನ್ನು ಪಡೆಯುತ್ತೇವೆ ನಾವು ಅನ್ನು ಪಡೆದುಕೊಂಡಿದ್ದೇವೆ ಮತ್ತು ಇಲ್ಲಿ 2 ಜೊತೆಗೆ ಈ ಅನ್ನು ಪಡೆದುಕೊಂಡಿದ್ದೇವೆ ಮತ್ತು ನಾವು ಇಲ್ಲಿ ಅನ್ನು 0 ಗೆ ಸಮಾನ ಎಂದು ಪಡೆದುಕೊಂಡಿದ್ದೇವೆ ಇದನ್ನು ಹೊಂದಿಸಲು ಬಯಸುತ್ತೇನೆ ಈ 2 ಅನ್ನು ಎಲ್ಲೆಡೆಯಿಂದ ರದ್ದುಗೊಳಿಸಲಾಗುತ್ತದೆ ನಾವು ಮತ್ತು ಪ್ಲಸ್ ಈ ಅನ್ನು ಹೊಂದಿದ್ದೇವೆ ಅನ್ನು ನಾವು ಇಲ್ಲಿ ಸಾಮಾನ್ಯ ತೆಗೆದುಕೊಳ್ಳಬಹುದು ನಾವು ಅನ್ನು ಹೊಂದಿದ್ದೇವೆ ಮತ್ತು ನಂತರ ಈ 1 ಈ ಮೈನಸ್ 1 ಇನ್ನೊಂದು ಬದಿಯು ಪ್ಲಸ್ 1 ಗೆ ಹೋಗುತ್ತದೆ ಆದ್ದರಿಂದ ಇದು ಆಗಿದೆ ತದನಂತರ ಮತ್ತು ಅನ್ನು ಸ್ಥಿರಾಂಕವೆಂದು ಪರಿಗಣಿಸಿ ನಾವು ಇದನ್ನು ಗೆ ಸಂಬಂಧಿಸಿದಂತೆ ಅವಕಲನ ಮಾಡಬೇಕು ನಾವು ಅನ್ನು ಪಡೆಯುತ್ತೇವೆ ಮತ್ತು ಮತ್ತೊಂದು ಪಾಯಿಂಟ್ 0 ಗೆ ಸಮಾನವಾಗಿರುತ್ತದೆ ನಾವು ಗೆ ಸಂಬಂಧಿಸಿದಂತೆ ಅವಕಲನ ಮಾಡಿದಾಗ ನಾವು ನಿಖರವಾಗಿ ನಮ್ಮ ನಿರ್ಬಂಧವನ್ನು ಪಡೆಯುತ್ತೇವೆ ಆದ್ದರಿಂದ ಇದು 0 ಗೆ ಸಮಾನವಾಗಿರುವ ಕ್ರಿಟಿಕಲ್ ಪಾಯಿಂಟ್ ಗಳನ್ನು ಪಡೆಯಲು ನಾವು ಈ ಮೂರು ಸಮೀಕರಣಗಳನ್ನು ಪರಿಹರಿಸಬೇಕಾಗಿದೆ ಮತ್ತು ಆ ಪಾಯಿಂಟ್ ಗಳು ಸಮಸ್ಯೆಯ ಸ್ಥಳೀಯ ಗರಿಷ್ಠ ಅಥವಾ ಕನಿಷ್ಠಕ್ಕೆ ಅಭ್ಯರ್ಥಿಗಳಾಗಿರುತ್ತವೆ ನಾವು ಈ ಮೂರು ಷರತ್ತುಗಳನ್ನು ಹೊಂದಿದ್ದೇವೆ ನಾವು ಈಗ ಪರಿಹರಿಸಲು ಬಯಸುವ ಈ ಮೂರು ಸಮೀಕರಣಗಳು ನಾವು ಮಧ್ಯದಿಂದ ಪ್ರಾರಂಭಿಸೋಣ 1 ಕ್ಕೆ ಸಮಾನವಾದಾಗ ಅಥವಾ ಈ 0 ಕ್ಕೆ ಸಮಾನವಾದಾಗ ಅಥವಾ ಎರಡೂ ಇದ್ದಾಗ ಇದು ತೃಪ್ತಿಯಾಗುತ್ತದೆ ಇಲ್ಲಿ ನಾವು ಮೊದಲು ಅನ್ನು 0 ಗೆ ಸಮ ಎಂದು ಪರಿಗಣಿಸಿದರೆ ಆದ್ದರಿಂದ 0 ಗೆ ಸಮಾನವಾಗಿದೆ ಎಂದು ಪರಿಗಣಿಸೋಣ ಈ ಸಮೀಕರಣವು ತೃಪ್ತಿಗೊಂಡಿದೆ ಈ ಮೂರನೇ ಸಮೀಕರಣದಿಂದ ನಾವು ಅನ್ನು 0 ಗೆ ಸಮನಾಗಿರುತ್ತದೆ ಎಂದು ಹೊಂದಿಸಿದಾಗ 0 ಗೆ ಸಮಾನವಾಗಿರುತ್ತದೆ ಇಲ್ಲಿ ನಾವು 1 ಗೆ ಸಮಾನವಾಗಿದೆ ಎಂದು ನಾವು ಹೊಂದಿದ್ದೇವೆ ಅಂದರೆ ಎಂಬುದು ಗೆ ಸಮಾನವಾಗಿರುತ್ತದೆ ಈ ಸಮೀಕರಣವನ್ನು ಸಹ ತೃಪ್ತಿಪಡಿಸಲಾಗಿದೆ ನಾವು ಅನ್ನು 0 ಗೆ ಸಮಾನ ಮತ್ತು ಅನ್ನು ಸಮಾನ ಎಂದು ಹೊಂದಿದ್ದರೆ ಈ ಎರಡು ಸಮೀಕರಣಗಳನ್ನು ತೃಪ್ತಿಪಡಿಸಲಾಗುತ್ತದೆ ಈಗ ಎಡಭಾಗದಿಂದ ಈ ಎಂಬುದು ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಎಂಬುದು ಗೆ ಸಮಾನವಾಗಿದ್ದರೆ ಮತ್ತು ನಾವು ಅನ್ನು 1 ಗೆ ಸಮಾನವಾಗಿ ಹೊಂದಿದ್ದೇವೆ ಆ ಸಂದರ್ಭದಲ್ಲಿ ಈ 0 ಆಗಿರುತ್ತದೆ ಮತ್ತು ನಾವು ಅನ್ನು ಸಮಾನವಾಗಿ ಹೊಂದಿರುವಾಗ ಇದು 1 ಗೆ ಸಮಾನವಾಗಿರುವ ಆಗಿತ್ತು ಮತ್ತು ನಾವು ಗೆ ಸಮಾನವಾಗಿರುವ ಅನ್ನು ಹೊಂದಿದ್ದರೆ ಆ ಸಂದರ್ಭದಲ್ಲಿ ನಾವು ಮೈನಸ್ ಅನ್ನು ಹೊಂದಿದ್ದೇವೆ ಮತ್ತು ಎಂಬುದು 1 ಗೆ ಸಮಾನವಾಗಿರುತ್ತದೆ ಮೊದಲ ಸಮೀಕರಣದಿಂದ ನಾವು ಅನ್ನು ಹೊಂದಿದ್ದೇವೆ Lambda 1 ಗೆ ಸಮಾನವಾಗಿದೆ Lambda 2 ಗೆ ಸಮಾನವಾಗಿದೆ ಇಲ್ಲಿ ನಮ್ಮ ಪಾಯಿಂಟ್ ಗಳು ಯಾವುವು ನಮ್ಮ ಪಾಯಿಂಟ್ ಗಳು 1 ಗೆ ಸಮಾನವಾದ 0 ಗೆ ಸಮಾನವಾದ ಮತ್ತು 0 ಗೆ ಸಮಾನವಾದ ಇದು ಈ ಮೂರು ಸಮೀಕರಣಗಳನ್ನು ಪೂರೈಸುವ ಪಾಯಿಂಟ್ ಆಗಿದೆ ಎರಡನೇ ಪಾಯಿಂಟ್ ನಾವು ಇಲ್ಲಿ 1 ಅನ್ನು ಹೊಂದಿದ್ದೇವೆ ಅಲ್ಲಿ 0 ಮತ್ತು ನಾವು ಅನ್ನು ಅಲ್ಲಿ ಹೊಂದಿದ್ದೇವೆ ಈ ಎಲ್ಲಾ ಸಮೀಕರಣಗಳನ್ನು ತೃಪ್ತಿಪಡಿಸುವ ಮತ್ತೊಂದು ಪಾಯಿಂಟ್ ಆಗಿದೆ ಈಗ ಇಲ್ಲಿಂದ ನಮಗೆ ಇನ್ನೊಂದು ಸಾಧ್ಯತೆಯಿದೆ ನಾವು ಅನ್ನು 1 ಗೆ ಸಮಾನವಾಗಿ ಪಡೆದುಕೊಂಡಿದ್ದೇವೆ ಇಲ್ಲಿಂದ 1 ಗೆ ಸಮಾನವಾಗಿರುತ್ತದೆ ಎಂದು ತೆಗೆದುಕೊಂಡರೆ ನಾವು ಈ ಮೊದಲ ಸಮೀಕರಣದಿಂದ ಅನ್ನು ಪಡೆಯಬಹುದು 1 ಗೆ ಸಮಾನವಾಗಿದ್ದಾಗ ನಾವು ಅನ್ನು ಪಡೆಯಬಹುದು ಈ ಸಮೀಕರಣವನ್ನು ಪೂರೈಸಲು ಇದು ಆಗಿರಬೇಕು ನಾವು ಅನ್ನು ಹೊಂದಿದ್ದೇವೆ ಮತ್ತು ಎಂಬುದು ಆಗಿರುವುದರಿಂದ ಇಲ್ಲಿಂದ ನಾವು ಅನ್ನು ಪಡೆಯಬಹುದು ನಾವು ಅನ್ನು ಪಡೆಯುತ್ತೇವೆ ನಾವು ಇಲ್ಲಿ ಇನ್ನೊಂದು ಪಾಯಿಂಟ್ ಅನ್ನು ಪಡೆದುಕೊಂಡಿದ್ದೇವೆ ನಮ್ಮ ಪಾಯಿಂಟ್ ಗಳು ಈಗ ಮತ್ತು ನಂತರ ನಾವು ಅನ್ನು ತೆಗೆದುಕೊಳ್ಳೋಣ ಇದು ಈ ಎಲ್ಲಾ ಮೂರು ಸಮೀಕರಣಗಳನ್ನು ಪೂರೈಸುವ 1 ಪಾಯಿಂಟ್ ಆಗಿದೆ ತದನಂತರ ನಾವು ಅನ್ನು ಹೊಂದಿದ್ದೇವೆ ಮತ್ತು ನಾವು ಅನ್ನು ಹೊಂದಿದ್ದೇವೆ ಮತ್ತು ನಂತರ ನಾವು ಇಲ್ಲಿ 1 ಅನ್ನು ಹೊಂದಿದ್ದೇವೆ ಇದು ಈ ಎಲ್ಲಾ ಮೂರು ಸಮೀಕರಣಗಳನ್ನು ಪೂರೈಸುವ ಮತ್ತೊಂದು ಪಾಯಿಂಟ್ ಆಗಿದೆ ಮತ್ತು ಇವೆಲ್ಲವೂ ಸಾಧ್ಯತೆಗಳು ಈ ಎಲ್ಲಾ ಸಮೀಕರಣಗಳನ್ನು ಪೂರೈಸುವ ಯಾವುದೇ ಹೆಚ್ಚಿನ ಸಾಧ್ಯತೆಗಳನ್ನು ನಾವು ಹೊಂದಿಲ್ಲ ಈ ಎಕ್ಸ್ಟ್ರೀಮದ ಅಭ್ಯರ್ಥಿಗಳು ನಾನು ಇಲ್ಲಿ ಪಾಯಿಂಟ್ ಗಳ ಪರಿಭಾಷೆಯಲ್ಲಿ ಬರೆಯುತ್ತಿದ್ದೇನೆ ಏಕೆಂದರೆ ನಾವು ಪಾಯಿಂಟ್ನಲ್ಲಿ ಉತ್ಪನ್ನದ ಮೌಲ್ಯವನ್ನು ಲೆಕ್ಕಾಚಾರ ಮಾಡುತ್ತೇವೆ ನಮಗೆ ಅಲ್ಲಿ ಆಸಕ್ತಿದಾಯಕವಲ್ಲ ನಾವು ಈಗ ಅಭ್ಯರ್ಥಿಗಳನ್ನು ಹೊಂದಿದ್ದೇವೆ ಪ್ಲಸ್ ಮತ್ತು 0 ನೊಂದಿಗೆ 1 ಅನ್ನು ಹೊಂದಿದ್ದೇವೆ ಅಲ್ಲಿ ಮೊದಲ ಎರಡು ಪಾಯಿಂಟ್ ಗಳು ಮತ್ತು ಈ ಎರಡು ಪಾಯಿಂಟ್ ಗಳು ಇವುಗಳೇ ಈ ಎಕ್ಸ್ಟ್ರೀಮದ ಅಭ್ಯರ್ಥಿಗಳು ಈಗ ನಾವು ಈ ಮತ್ತು ನಲ್ಲಿ ಉತ್ಪನ್ನದ ಮೌಲ್ಯಗಳನ್ನು ಲೆಕ್ಕಾಚಾರ ಮಾಡುತ್ತೇವೆ ಇದು ಈಗ ನಮ್ಮ ಉತ್ಪನ್ನವಾಗಿತ್ತು ಮತ್ತು ಇವುಗಳು ಪಾಯಿಂಟ್ ಗಳಾಗಿವೆ ಮತ್ತು ಇಲ್ಲಿ y ಅನ್ನು ಎಂದು ತೆಗೆದುಕೊಳ್ಳಲಾಗಿದೆ ಏಕೆಂದರೆ ಅದು ಅಲ್ಲಿ ಆಗಿದೆ ನಾವು ಅಲ್ಲಿ ಪ್ಲಸ್ ಚಿಹ್ನೆಯನ್ನು ತೆಗೆದುಕೊಂಡರೆ ಅಥವಾ ಮೈನಸ್ ಚಿಹ್ನೆಯನ್ನು ತೆಗೆದುಕೊಂಡರೆ ಅದು ಅಪ್ರಸ್ತುತವಾಗುತ್ತದೆ ಮೌಲ್ಯವು ಒಂದೇ ಆಗಿರುತ್ತದೆ ಆದ್ದರಿಂದ ಈ ಬಿಂದುಗಳಲ್ಲಿನ ಉತ್ಪನ್ನದ ಮೌಲ್ಯವು ಆದ್ದರಿಂದ ಇದ್ದಾಗ ಆದ್ದರಿಂದ ಇಲ್ಲಿ 1 ಮತ್ತು ಇಲ್ಲಿ 0 ಮತ್ತು ನಂತರ ಈ ಪಾಯಿಂಟ್ ಅಲ್ಲಿ ಉತ್ಪನ್ನದ ಮೌಲ್ಯವು 1 ಇಲ್ಲಿ ನಾವು ಅನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಗಾಗಿ ನಾವು ಅಲ್ಲಿ 1 ಅನ್ನು ಹೊಂದಿದ್ದೇವೆ ಮತ್ತು ನಂತರ ಇದು 0 ಆಗಿರುತ್ತದೆ ಮತ್ತು ಇಲ್ಲಿ ನಾವು 2 ಅನ್ನು ಹೊಂದಿದ್ದೇವೆ ನಾವು 3 ಅನ್ನು ಹೊಂದಿದ್ದೇವೆ ಮತ್ತು ಅದೇ ರೀತಿ ಈ ಪಾಯಿಂಟ್ ಅಲ್ಲಿ ನಾವು ಲೆಕ್ಕಾಚಾರ ಮಾಡಿದರೆ ನಾವು ಅನ್ನು ಪಡೆಯುತ್ತೇವೆ ಈ ಪಾಯಿಂಟ್ ಅಲ್ಲಿ ಗರಿಷ್ಠ ಮೌಲ್ಯವನ್ನು ಸಾಧಿಸಲಾಗಿದೆ ಎಂದು ನಾವು ಇಲ್ಲಿ ನೋಡುತ್ತೇವೆ ಇದು ಉತ್ಪನ್ನದ ಮೌಲ್ಯವು ಈ ಪಾಯಿಂಟ್ ಅಲ್ಲಿ ಇದು 3 ಆಗಿದೆ ಆದ್ದರಿಂದ ಉತ್ಪನ್ನದ ಗರಿಷ್ಠ ಮೌಲ್ಯವು 3 ಮತ್ತು ಕನಿಷ್ಠ ಮೌಲ್ಯವು ಇಲ್ಲಿ ಈ ಎರಡು ಪಾಯಿಂಟ್ ಗಳಲ್ಲಿದೆ ಅಥವಾ ಉತ್ಪನ್ನದ ಮೌಲ್ಯವು ಆಗಿದೆ ಈ ಸಮಸ್ಯೆಯಲ್ಲಿ ಮತ್ತೊಮ್ಮೆ ನಾವು ಸಮಸ್ಯೆಯ ಎಲ್ಲಾ ಕ್ರಿಟಿಕಲ್ ಪಾಯಿಂಟ್ ಗಳನ್ನು ಲೆಕ್ಕಾಚಾರ ಮಾಡಿದ್ದೇವೆ ಮತ್ತು ನಂತರ ನಾವು ಈ ಎಲ್ಲಾ ಕ್ರಿಟಿಕಲ್ ಪಾಯಿಂಟ್ ಗಳಲ್ಲಿ ಉತ್ಪನ್ನದ ಮೌಲ್ಯವನ್ನು ಮೌಲ್ಯಮಾಪನ ಮಾಡಿದ್ದೇವೆ ನಾವು ಈ 3 ಅನ್ನು ನಲ್ಲಿ ಸಾಧಿಸುವ ಗರಿಷ್ಠ ಮೌಲ್ಯವಾಗಿ ಆಯ್ಕೆ ಮಾಡಿದ್ದೇವೆ ಪಾಯಿಂಟ್ ನಲ್ಲಿ ಸಾಧಿಸಿದ ಉತ್ಪನ್ನದ ಕನಿಷ್ಠ ಮೌಲ್ಯ ಆಗಿದೆ ಮುಂದಿನ ಸಮಸ್ಯೆ ಈ ಉತ್ಪನ್ನ ಮತ್ತು ಪ್ರದೇಶದಲ್ಲಿ ನಾವು ಗರಿಷ್ಠ ಮತ್ತು ಕನಿಷ್ಠ ಮೌಲ್ಯವನ್ನು ಹುಡುಕಲು ಬಯಸುತ್ತೇವೆ ಮತ್ತೊಮ್ಮೆ ನಾವು ಇದೇ ರೀತಿಯ ಸಮಸ್ಯೆಯನ್ನು ಹೊಂದಿದ್ದೇವೆ ನಾವು ಇಲ್ಲಿ ನೀಡಿರುವ ಪ್ರದೇಶವನ್ನು ಹೊಂದಿದ್ದೇವೆ ಮತ್ತು ಉತ್ಪನ್ನ x square plus y square ನಾವು ನಿಖರವಾಗಿ ಇದೇ ರೀತಿಯಲ್ಲಿ ವ್ಯವಹರಿಸುತ್ತೇವೆ ನಾವು ಮೊದಲು ಆಂತರಿಕ ಪಾಯಿಂಟ್ ಅಲ್ಲಿ ಎಕ್ಸ್ಟ್ರೀಮವನ್ನು ಹುಡುಕುತ್ತೇವೆ ಅಂದರೆ ಕಟ್ಟುನಿಟ್ಟಾಗಿ 20 ಕ್ಕಿಂತ ಕಡಿಮೆ ಇದ್ದಾಗ ನಾವು ಈ ತೆರೆದ ಡೊಮೇನ್ ಯಾವುದೇ ಬೌಂಡರಿಗಳನ್ನು ಹೊಂದಿಲ್ಲ ಮತ್ತು ನಾವು ಅನ್ನು ಲೆಕ್ಕಾಚಾರ ಮಾಡುತ್ತೇವೆ ಮತ್ತು ಅದು ಕೇವಲ ಆಗಿದೆ ನಾವು ಅನ್ನು ಲೆಕ್ಕಾಚಾರ ಮಾಡುತ್ತೇವೆ ನಾವು ಇಲ್ಲಿ ಅನ್ನು ನೋಡುತ್ತೇವೆ ನಮ್ಮ ಸಮಸ್ಯೆಯ ಕ್ರಿಟಿಕಲ್ ಪಾಯಿಂಟ್ ಇಲ್ಲಿ 0 ಡೊಮೇನ್ ಒಳಗೆ ಬೀಳುವ ಏಕೈಕ ಪಾಯಿಂಟ್ ಇದು ನಾವು ಡೊಮೇನ್ನಲ್ಲಿಯೇ ಈ ಪಾಯಿಂಟ್ ಅನ್ನು ಹೊಂದಿದ್ದೇವೆ ನಾವು ಪರಿಗಣಿಸುತ್ತೇವೆ ಈಗ ಇದಕ್ಕಾಗಿ ನಾವು ಉತ್ಪನ್ನದ ಮೌಲ್ಯವನ್ನು ಕಂಡುಕೊಳ್ಳುತ್ತೇವೆ ಮತ್ತು ಈ ಪಾಯಿಂಟ್ ಅಲ್ಲಿ ಉತ್ಪನ್ನವು ಸ್ಥಳೀಯ ಕನಿಷ್ಠ ಅಥವಾ ಕನಿಷ್ಠ ಅಥವಾ ಗ್ಲೋಬಲ್ ಕನಿಷ್ಠವನ್ನು ಹೊಂದಿದೆಯೇ ಎಂದು ನಮಗೆ ತಿಳಿಸುತ್ತದೆ ಬೌಂಡರಿಯ ಮೇಲಿನ ಸ್ಥಳೀಯ ಎಕ್ಸ್ಟ್ರೀಮಮ್ ಈಗ ನಾವು ಬೌಂಡರಿ ಪಾಯಿಂಟ್ ಆದ ಅನ್ನು ಪರಿಗಣಿಸುತ್ತೇವೆ ಇದು ಸಮಾನತೆಯೊಂದಿಗೆ ಮತ್ತು ಈಗ ನಾವು ಲ್ಯಾಗ್ರೇಂಜ್ನ ಮಲ್ಟಿಪ್ಲೈಯರ್ Lagrange's multiplier ವಿಧಾನವನ್ನು ಬಳಸಬೇಕಾಗಿದೆ ಸಮಸ್ಯೆಯೆಂದರೆ ಈ ನಿರ್ಬಂಧಕ್ಕೆ ಈ ಉತ್ಪನ್ನದ ವಿಷಯವನ್ನು ಕನಿಷ್ಠ ಗರಿಷ್ಠಗೊಳಿಸಲು ನಾವು ಬಯಸುತ್ತೇವೆ ನಿರ್ಬಂಧದ ಮುಂಭಾಗದಲ್ಲಿ ಈ ಅನ್ನು ಇರಿಸುವ ಮೂಲಕ ನಾವು ಎಂದಿನಂತೆ ಈ ಆಕ್ಸಿಲಿಯೇರಿ ಉತ್ಪನ್ನವನ್ನು ವ್ಯಾಖ್ಯಾನಿಸುತ್ತೇವೆ ಮತ್ತು ಮತ್ತು ಅನ್ನು ಆಂಶಿಕವಾಗಿ F ಅನ್ನು ಅವಕಲನ ಮಾಡುವ ಮೂಲಕ ಎಲ್ಲಾ ಕ್ರಿಟಿಕಲ್ ಪಾಯಿಂಟ್ ಗಳನ್ನು ಕಂಡುಹಿಡಿಯುತ್ತೇವೆ ಆದ್ದರಿಂದ ಅನ್ನು ಅವಕಲನ ಮಾಡುವ ಮೂಲಕ ಕ್ರಿಟಿಕಲ್ ಪಾಯಿಂಟ್ ಗಳು ನಾವು ಈ ಸಮೀಕರಣವನ್ನು ಪಡೆಯುತ್ತೇವೆ ನಾವು ಈ ಸಮೀಕರಣವನ್ನು ಪಡೆಯುತ್ತೇವೆ ಮತ್ತು 0 ಗೆ ಸಮಾನವಾಗಿರುವ F y z ಸಮೀಕರಣವನ್ನು ಪಡೆಯುತ್ತೇವೆ ಈ ಮೂರು ಸಮೀಕರಣಗಳಲ್ಲಿ ನಾವು ಎಲ್ಲಾ ಕ್ರಿಟಿಕಲ್ ಪಾಯಿಂಟ್ ಗಳನ್ನು ಕಂಡುಹಿಡಿಯಬೇಕು ಈ ಸಮೀಕರಣದಿಂದ ಮೊದಲು ನಾವು ಈ ಅನ್ನು ಪರಿಭಾಷೆಯಲ್ಲಿ ಬರೆಯುತ್ತೇವೆ ಎರಡನೇ ಸಮೀಕರಣದಿಂದಲೂ ನಾವು ಅನ್ನು ಪರಿಭಾಷೆಯಲ್ಲಿ ಇಲ್ಲಿ ಪರ್ಯಾಯವಾಗಿ ಬರೆಯುತ್ತೇವೆ ನಾವು ನ ಸಂಭವನೀಯ ಮೌಲ್ಯಗಳನ್ನು ಪಡೆಯುತ್ತೇವೆ ಈ ರೀತಿಯಾಗಿ ನಾವು ಇದನ್ನು ಪರಿಹರಿಸುತ್ತೇವೆ ಇಲ್ಲಿ ಮೊದಲ ಸಮಸ್ಯೆಯನ್ನು ನೋಡೋಣ ನಮ್ಮಲ್ಲಿ ಇದೆ ನಾವು ಅಲ್ಲಿ ಅನ್ನು ಪಡೆಯಲು ಬಯಸಿದರೆ ಆದ್ದರಿಂದ ಈ ಸಂದರ್ಭದಲ್ಲಿ ಇಲ್ಲಿ ನಾವು ಅನ್ನು ಹೊಂದಿದ್ದೇವೆ ಅಂತೆಯೇ ನಾವು ಈ ಸಮೀಕರಣದಿಂದ ಅನ್ನು ಪಡೆಯಬಹುದು ಈಗ ಮೂರನೇ ಸಮೀಕರಣದಿಂದ ನಾವು ಈ ಮತ್ತು ಅನ್ನು ಇಲ್ಲಿ ಆದೇಶಿಸಬಹುದು ಮತ್ತು ನಾವು ಸುಲಭವಾಗಿ ಪರಿಹರಿಸಬಹುದಾದ ಅಲ್ಲಿ ಸಮೀಕರಣವನ್ನು ಪಡೆಯುತ್ತೇವೆ ನಾವು ಅನ್ನು ಹೊಂದಿದ್ದೇವೆ ಇಲ್ಲಿಂದ ನಾವು ಮೂಲತಃ ಅನ್ನು ಪಡೆದುಕೊಂಡಿದ್ದೇವೆ ಒಮ್ಮೆ ನಾವು ಇಲ್ಲಿ ಅನ್ನು ಹೊಂದಿದ್ದರೆ ನಾವು ಈ ಮೊದಲ ಮತ್ತು ಎರಡನೆಯ ಸಮೀಕರಣಗಳಿಂದ ಮತ್ತು ನಂತರ ಅನುಗುಣವಾದ ಅನ್ನು ಪಡೆಯಬಹುದು ಇಲ್ಲಿಂದ ನಾವು ಅನ್ನು ಪಡೆಯುತ್ತೇವೆ ಇವುಗಳು ಅಂತಿಮವಾಗಿ ಈ ಸಮೀಕರಣವನ್ನು ಪೂರೈಸುವ ಸಾಧ್ಯತೆಗಳಾಗಿವೆ ಈ ಸಮೀಕರಣದಿಂದ ಈ ಇದ್ದಾಗ ನಾವು ಅನ್ನು ಪಡೆಯುತ್ತೇವೆ ಆದಾಗ ನಾವು 3 ಅನ್ನು ಪಡೆಯುತ್ತೇವೆ ಮತ್ತು ಮೊದಲ ಸಮೀಕರಣದಿಂದ ನಾವು ಅನ್ನು ಪಡೆಯುತ್ತೇವೆ ಈ ಸಮಸ್ಯೆಯ ಪರಿಹಾರವನ್ನು ನಾವು ಹೊಂದಿದ್ದೇವೆ ಒಂದು ಪಾಯಿಂಟ್ ಮತ್ತೊಂದು ಆಗಿದೆ ಸ್ವಾಭಾವಿಕವಾಗಿ ನಾವು ಕೇವಲ ಪಾಯಿಂಟ್ ಗಳನ್ನು ತೆಗೆದುಕೊಳ್ಳುತ್ತೇವೆ ಏಕೆಂದರೆ ನಾವು ಪಾಯಿಂಟ್ನಲ್ಲಿ ಉತ್ಪನ್ನದ ಮೌಲ್ಯವನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಆದ್ದರಿಂದ ನಾವು 3 ಪಾಯಿಂಟ್ಗಳನ್ನು ಹೊಂದಿದ್ದೇವೆ 1 ಆಂತರಿಕದಲ್ಲಿ ಇತ್ತು ಅದು ಪಾಯಿಂಟ್ ಮತ್ತು 2 ಪಾಯಿಂಟ್ಗಳನ್ನು ನಾವು ಇಲ್ಲಿ ಪಡೆದುಕೊಂಡಿದ್ದೇವೆ ಮತ್ತು ನಾವು ಉತ್ಪನ್ನದ ಮೌಲ್ಯವನ್ನು ಮೌಲ್ಯಮಾಪನ ಮಾಡುವ ಮೂರು ಪಾಯಿಂಟ್ ಗಳಾಗಿವೆ ನಲ್ಲಿ ಉತ್ಪನ್ನದ ಮೌಲ್ಯವು 0 ನಲ್ಲಿ ಇದು 5 ಮತ್ತು ನಾವು ಅನ್ನು ಮೌಲ್ಯಮಾಪನ ಮಾಡಿದರೆ ಆದ್ದರಿಂದ ಉತ್ಪನ್ನವು ಆಗಿತ್ತು ಇಲ್ಲಿ ಅದು 5 ಮತ್ತು ನಂತರ ಇಲ್ಲಿ ಆದ್ದರಿಂದ ನಾವು ಈ ಉತ್ಪನ್ನದ ಮೌಲ್ಯಗಳನ್ನು ಹೊಂದಿದ್ದೇವೆ ಮತ್ತು ಇದು ಉತ್ಪನ್ನ ತೆಗೆದುಕೊಳ್ಳುವ ಕನಿಷ್ಠ ಮೌಲ್ಯವಾಗಿದೆ ಎಂದು ನಾವು ಈಗ ಅರಿತುಕೊಂಡಿದ್ದೇವೆ ಇದು ಸ್ವಾಭಾವಿಕವಾಗಿ ನಿಜವಾಗಿದೆ ಮತ್ತು ನೇರವಾಗಿ ನಾವು ಉತ್ಪನ್ನವನ್ನು ಪಡೆಯುತ್ತೇವೆ ಇಲ್ಲಿ ಉತ್ಪನ್ನ ಆಗಿದೆ ಕನಿಷ್ಠ ಮೌಲ್ಯವು 0 ಆಗಿರುತ್ತದೆ ಏಕೆಂದರೆ ಅದು 0 ಕ್ಕಿಂತ ಹೆಚ್ಚಾಗಿರಬೇಕು ನಲ್ಲಿನ ಕನಿಷ್ಠವು 0 ಆಗಿರುತ್ತದೆ ಮತ್ತು ಇಲ್ಲಿ ಗರಿಷ್ಠ ಮೌಲ್ಯವನ್ನು ಪಾಯಿಂಟ್ ನಲ್ಲಿ ಪಡೆಯುತ್ತೇವೆ ಮತ್ತು ಉತ್ಪನ್ನದ ಮೌಲ್ಯವು 45 ಆಗಿದೆ ನಾವು ಕನಿಷ್ಟ ಮೌಲ್ಯ 0 ಅನ್ನು ಹೊಂದಿದ್ದೇವೆ ಮತ್ತು ಈ ಸಮಸ್ಯೆಯ ಗರಿಷ್ಠ ಮೌಲ್ಯವು 45 ಆಗಿದೆ ಈಗ ಪಠ್ಯದ ಅಂತ್ಯಕ್ಕೆ ಬಂದಿದ್ದೇವೆ ಲ್ಯಾಗ್ರೇಂಜ್ನ ಮಲ್ಟಿಪ್ಲೈಯರ್ Lagrange's multiplier ವಿಧಾನವೆಂದರೆ ನಾವು ಇಲ್ಲಿ ಒಂದು ಉತ್ಪನ್ನ ನ ಗರಿಷ್ಟ ಅಥವಾ ಕನಿಷ್ಠವನ್ನು ನೀಡಲಾದ ನಿರ್ಬಂಧದ ಮೊತ್ತದೊಂದಿಗೆ ಕಂಡುಹಿಡಿಯಲು ಬಯಸುತ್ತೇವೆ ಈ phi ಮುಂದೆ ಅನ್ನು ಪರಿಚಯಿಸುವ ಮೂಲಕ ಇಲ್ಲಿ ಆಕ್ಸಿಲಿಯೇರಿ ಉತ್ಪನ್ನವನ್ನು ರೂಪಿಸುವುದು ಕಲ್ಪನೆ ಮತ್ತು ಈ ನ ಎಕ್ಸ್ಟ್ರೀಮಕ್ಕೆ ಅಗತ್ಯವಾದ ಸ್ಥಿತಿಯು ಅನ್ನು ಹೊಂದಿಸುವುದು ಮತ್ತು ಅದು ನಮಗೆ ಈ ಸಮೀಕರಣವನ್ನು ನೀಡುತ್ತದೆ ನಾವು ಇನ್ನೊಂದು ಸಮೀಕರಣವನ್ನು ಪಡೆಯುತ್ತೇವೆ ಮತ್ತು ನಾವು ಅನ್ನು ಪಡೆಯುತ್ತೇವೆ ಈ ಮೂರು ಸಮೀಕರಣಗಳಲ್ಲಿ ನಾವು ಎಲ್ಲಾ ಪಾಯಿಂಟ್ ಗಳನ್ನು ಕಂಡುಹಿಡಿಯಬೇಕು ಅಂದರೆ ಮತ್ತು ಮತ್ತು ನ ಎಲ್ಲಾ ಸಂಭಾವ್ಯ ಮೌಲ್ಯಗಳು ಈ ಎಲ್ಲಾ ಮೂರು ಸಮೀಕರಣಗಳನ್ನು ಯಾವುದು ಪೂರೈಸುತ್ತದೆ ಎಂಬುದನ್ನು ನಾವು ನೋಡಬೇಕು ಮತ್ತು ನಂತರ ಆ ಎಲ್ಲಾ ಪಾಯಿಂಟ್ ಗಳಲ್ಲಿ ನಾವು ಉತ್ಪನ್ನದ ಮೌಲ್ಯ ಅನ್ನು ಲೆಕ್ಕಾಚಾರ ಮಾಡಬೇಕು ಮತ್ತು ಉತ್ಪನ್ನವು ಅದರ ಗರಿಷ್ಠ ಮತ್ತು ಕನಿಷ್ಠವನ್ನು ಎಲ್ಲಿ ಪಡೆಯುತ್ತಿದೆ ಎಂಬುದನ್ನು ನೋಡಬೇಕು ಈ ರೀತಿಯಲ್ಲಿ ನಾವು ಸಮಸ್ಯೆಯ ಗ್ಲೋಬಲ್ ಗರಿಷ್ಠ ಮತ್ತು ಕನಿಷ್ಠವನ್ನು ಕಂಡುಹಿಡಿಯಬಹುದು ನಾವು ಆ ಕ್ಲೋಸ್ ಮತ್ತು ಬೌಂಡರಿ ಡೊಮೇನ್ ಅನ್ನು ಹೊಂದಿರುವಾಗ ನಾವು ಸಮಸ್ಯೆಯ ಬಗ್ಗೆ ಜಾಗರೂಕರಾಗಿರಬೇಕು ನಾವು ಡೊಮೇನ್ ಒಳಗೆ ನೋಡಬೇಕು ಏಕೆಂದರೆ ಉತ್ಪನ್ನವು ಗರಿಷ್ಠ ಅಥವಾ ಕನಿಷ್ಠ ಮೌಲ್ಯವನ್ನು ತೆಗೆದುಕೊಳ್ಳುವ ಕೆಲವು ಅಭ್ಯರ್ಥಿಗಳು ಇರಬಹುದು ಮತ್ತು ಉತ್ಪನ್ನವು ಅದರ ಎಕ್ಸ್ಟ್ರೀಮವನ್ನು ತೆಗೆದುಕೊಳ್ಳುವ ಬೌಂಡರಿಗಳಲ್ಲಿ ಬಿಂದುಗಳಿರಬಹುದು ಈ ಉಪನ್ಯಾಸಗಳನ್ನು ತಯಾರಿಸಲು ನಾವು ಬಳಸಿರುವ ಉಲ್ಲೇಖಗಳು ಇವು ತುಂಬ ಧನ್ಯವಾದಗಳು